ಹಿಂದಿನ ಉಪನ್ಯಾಸದಲ್ಲಿ ಕೈಗಾರಿಕಾ ಸಂವಹನವನ್ನು ಬೆಂಬಲಿಸಲು ನಾವು ನಿರ್ದಿಷ್ಟ ಅವಶ್ಯಕತೆಗಳ ಮೂಲಕ ಹೋಗಿದ್ದೇವೆ ಇತರ ರೀತಿಯ ಕೈಗಾರಿಕಾ ಅಲ್ಲದ ಸನ್ನಿವೇಶಗಳಿಗೆ ಬಳಸಲು ಇರುವ ನಿಯಮಿತ ಪ್ರೋಟೋಕಾಲ್ಗಳು ಕೈಗಾರಿಕಾ ಸಂದರ್ಭದಲ್ಲಿ ಬಳಸಲಾಗುವುದಿಲ್ಲ ಎಂದು ನಾವು ನೋಡಿದ್ದೇವೆ ಮತ್ತು ಹಿಂದಿನ ಉಪನ್ಯಾಸದಲ್ಲಿ ಉದ್ಯಮದ ನಿರ್ದಿಷ್ಟ ಅವಶ್ಯಕತೆಗಳು ಯಾವುವು ಎಂಬುದನ್ನು ನಾವು ನೋಡಿದ್ದೇವೆ Modbus TCP ಫೀಲ್ಡ್ಬಸ್ ಸೂಟ್ ಆಫ್ ಪ್ರೋಟೋಕಾಲ್ಗಳಂತಹ ವಿಭಿನ್ನ ಪ್ರೋಟೋಕಾಲ್ಗಳಿವೆ ಇವುಗಳನ್ನು ಕೈಗಾರಿಕಾ ಸಂವಹನ ಸನ್ನಿವೇಶದಲ್ಲಿ ಮಾಸ್ಟರ್ ಸಾಧನಗಳು ಸ್ಲೇವ್ ಸಾಧನಗಳು ಮತ್ತು ಮುಂತಾದವುಗಳ ನಡುವಿನ ಸಂವಹನಕ್ಕೆ ಬೆಂಬಲವನ್ನು ಹೊಂದಲು ಪ್ರಸ್ತಾಪಿಸಲಾಗಿದೆ ಆದ್ದರಿಂದ ನಾವು ಮುಂದೆ ಹೋಗುತ್ತೇವೆ ಮತ್ತು ನಾವು ಇತರ ಕೆಲವು ವಿಭಿನ್ನ ಪ್ರೋಟೋಕಾಲ್ಗಳನ್ನು ನೋಡುತ್ತೇವೆ ಮುಂದಿನದು ಪ್ರೊಫಿಬಸ್ ಪ್ರೋಟೋಕಾಲ್ ಆಗಿದೆ ಇದು ಮೂಲತಃ ಪ್ರಕ್ರಿಯೆ ಕ್ಷೇತ್ರ ಬಸ್ ಆಗಿದೆ ಇದು ನಾವು ಈಗ ಹೋಗಲಿರುವ ಪ್ರಕ್ರಿಯೆ ಕ್ಷೇತ್ರ ಬಸ್ ಪ್ರೊಫಿಬಸ್ ಪ್ರೋಟೋಕಾಲ್ನ ಸಂಪೂರ್ಣ ರೂಪವಾಗಿದೆ ಆದ್ದರಿಂದ ಈ ನಿರ್ದಿಷ್ಟ ಪ್ರೋಟೋಕಾಲ್ ಇದನ್ನು ಆಧರಿಸಿದೆ ಇದು ಈ ನಿರ್ದಿಷ್ಟ ಉದ್ಯಮದ ಗುಣಮಟ್ಟವನ್ನು ಆಧರಿಸಿದೆ IEC 61158 ಈ Profibus ಪ್ರೋಟೋಕಾಲ್ ಕ್ಷೇತ್ರ ಬಸ್ ತಂತ್ರಜ್ಞಾನ ಪ್ರೋಟೋಕಾಲ್ ಆಗಿದೆ ಮತ್ತು ಹಲವಾರು ಇತರ ಪ್ರೋಟೋಕಾಲ್ಗಳನ್ನು ಬೆಂಬಲಿಸುತ್ತದೆ ಆದ್ದರಿಂದ ಮತ್ತು ಪ್ರಾಸಂಗಿಕವಾಗಿ ನಾನು ಇಲ್ಲಿ ಪ್ರಸ್ತಾಪಿಸಬೇಕು ಇದನ್ನು ಮೊದಲು ಜರ್ಮನಿಯಲ್ಲಿ 1980 ರ ದಶಕದ ಉತ್ತರಾರ್ಧದಲ್ಲಿ ಪ್ರಸ್ತಾಪಿಸಲಾಯಿತು ಮತ್ತು ಇದನ್ನು ಸೀಮೆನ್ಸ್ ಬಳಸಿತು ಆದ್ದರಿಂದ ಇದು ಆವರ್ತಕ ಸಂವಹನ ಮತ್ತು ಅಸಿಕ್ಲಿಕ್ ಸಂವಹನ ಎರಡನ್ನೂ ಬೆಂಬಲಿಸುತ್ತದೆ ಅಸಮಕಾಲಿಕ ಸಂದೇಶ ಕಳುಹಿಸುವಿಕೆಯನ್ನು ಬೆಂಬಲಿಸಲಾಗುತ್ತದೆ ಮತ್ತು ಸನ್ನಿವೇಶಗಳಲ್ಲಿ ಬಳಸಲು ತುಂಬಾ ಆಕರ್ಷಕವಾಗಿದೆ ಅಲ್ಲಿ ಎಚ್ಚರಿಕೆಯ ನಿರ್ವಹಣೆಯನ್ನು ಮಾಡಬೇಕಾಗುತ್ತದೆ ಎಚ್ಚರಿಕೆಯ ನಿರ್ವಹಣೆಗಾಗಿ ಸಂವಹನವನ್ನು ಮಾಡಬೇಕಾಗುತ್ತದೆ ಆದ್ದರಿಂದ ಆ ರೀತಿಯ ಸನ್ನಿವೇಶಗಳಲ್ಲಿ Profibus ಪ್ರೋಟೋಕಾಲ್ ತುಂಬಾ ಉಪಯುಕ್ತವಾಗಿದೆ ಮೂರು ವಿಭಿನ್ನ ರೂಪಾಂತರಗಳಿವೆ ಪ್ರೊಫಿಬಸ್ ಪ್ರೋಟೋಕಾಲ್ನ ಮೂರು ವಿಭಿನ್ನ ರೂಪಾಂತರಗಳಿವೆ ಮೊದಲನೆಯದು Profibus FMS ಇದು ಫೀಲ್ಡ್ಬಸ್ ಸಂದೇಶದ ನಿರ್ದಿಷ್ಟತೆಯನ್ನು ಸೂಚಿಸುತ್ತದೆ ಇದು ಮೂಲಭೂತವಾಗಿ PC ಗಳು ಮತ್ತು PLC ಗಳ ನಡುವಿನ ಸಂವಹನವನ್ನು ನಿರ್ವಹಿಸುತ್ತದೆ ಇದು PC ಗಳು ಮತ್ತು PLC ಗಳು ಈ ನಿರ್ದಿಷ್ಟ ಸಂವಹನವನ್ನು Profibus ನ FMS ರೂಪಾಂತರವು ಬೆಂಬಲಿಸುತ್ತದೆ ಮುಂದಿನದು ಪ್ರೊಫಿಬಸ್ DP DP ಎಂದರೆ ವಿಕೇಂದ್ರೀಕೃತ ಪೆರಿಫೆರಲ್ಸ್ ಇದು ಮೂಲತಃ RS 484 ಸಂವಹನವನ್ನು ಬೆಂಬಲಿಸುತ್ತದೆ RS 484 ಸಂವಹನವು ಒಂದು ಸಮಯದಲ್ಲಿ ಸುಮಾರು 32 ಸಾಧನಗಳನ್ನು ಬೆಂಬಲಿಸುತ್ತದೆ ಅದೇ ಸಮಯದಲ್ಲಿ 32 ಸಾಧನಗಳು 32 ಸಾಧನಗಳವರೆಗೆ ಸುಮಾರು 1900 ಮೀಟರ್ಗಳನ್ನು ಬೆಂಬಲಿಸುವ ಮೂಲಕ ಸಂಪರ್ಕಿಸಬಹುದು 10 ಕಿಲೋಮೀಟರ್ಗಳವರೆಗೆ 4 ರಿಪೀಟರ್ಗಳವರೆಗೆ ಈ ರೀತಿಯ ಕೆಲಸವನ್ನು ಮಾಡಬಹುದು ಇದು 484 RS 484 ಪ್ರಸರಣವನ್ನು ಬಳಸುತ್ತದೆ ಮತ್ತು ವೇಗವು 9 6 Kbps ನಿಂದ 12 Mbps ವರೆಗೆ ಬದಲಾಗುತ್ತದೆ ನಂತರ Profibus PA ಬರುತ್ತದೆ PA ಎಂದರೆ ಪ್ರಕ್ರಿಯೆ ಆಟೊಮೇಷನ್ ಮತ್ತು ಇಲ್ಲಿ ಈ PA ಮೂಲತಃ ಸುಮಾರು 31 2Kbps ವೇಗವನ್ನು ಬೆಂಬಲಿಸುತ್ತದೆ ಇದು ಮ್ಯಾಂಚೆಸ್ಟರ್ ಬಸ್ ಪವರ್ MBP ಅನ್ನು ಬಳಸುತ್ತದೆ ಈ MBP ಅಪಾಯಕಾರಿ ಪರಿಸರಕ್ಕೆ ತುಂಬಾ ಉಪಯುಕ್ತವಾಗಿದೆ ಏಕೆಂದರೆ ಅಪಾಯಕಾರಿ ವಾತಾವರಣವಿದ್ದರೂ ಈ MBP ಇನ್ನೂ ಕಾರ್ಯನಿರ್ವಹಿಸುವ ರೀತಿಯಲ್ಲಿ ಇದನ್ನು ನಿರ್ಮಿಸಲಾಗಿದೆ ಈ MBP ಇನ್ನೂ ಅಂತಹ ಪರಿಸರದಲ್ಲಿ ಡೇಟಾವನ್ನು ವರ್ಗಾಯಿಸುತ್ತದೆ Profibus ಎರಡು ಪದರಗಳನ್ನು ಹೊಂದಿದೆ ಒಂದು ಡೇಟಾ ಲಿಂಕ್ ಲೇಯರ್ ಮತ್ತು ಇನ್ನೊಂದು ಫಿಸಿಕಲ್ ಲೇಯರ್ ಟೋಪೋಲಜಿಗೆ ಸಂಬಂಧಿಸಿದಂತೆ Profibus ನಲ್ಲಿ ಬಸ್ ಟೋಪೋಲಜಿಯು ಬಹಳ ಜನಪ್ರಿಯವಾಗಿದೆ ಮತ್ತು ಈ ಬಸ್ಗಳು ಈ MBP ಅನ್ನು ಬಳಸುತ್ತವೆ ನಾವು ಈ ಹಿಂದೆ ಮ್ಯಾಂಚೆಸ್ಟರ್ ಬಸ್ ಪವರ್ ಟೆಕ್ನಾಲಜಿಯಲ್ಲಿ ನೋಡಿದ್ದೇವೆ ಸುಮಾರು 1900 ಮೀಟರ್ಗಳವರೆಗೆ ಸಂವಹನವನ್ನು ಬೆಂಬಲಿಸಲು ಆದ್ದರಿಂದ ಈ MBP ತಂತ್ರಜ್ಞಾನ ಮ್ಯಾಂಚೆಸ್ಟರ್ ಬಸ್ ಪವರ್ ತಂತ್ರಜ್ಞಾನವು ಡೇಟಾ ಮತ್ತು ವಿದ್ಯುತ್ ಪ್ರಸರಣವನ್ನು ಬೆಂಬಲಿಸುತ್ತದೆ ಎರಡನ್ನೂ ಅಪಾಯಕಾರಿ ಪರಿಸರದಲ್ಲಿ ಮಾಡಬಹುದು ಮುಂದೆ ಇಂಟರ್ ಬಸ್ ಪ್ರೋಟೋಕಾಲ್ ಬರುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಪ್ರೋಟೋಕಾಲ್ ಅನ್ನು 1987 ರಲ್ಲಿ ಕಂಪನಿ ಫೀನಿಕ್ಸ್ ಸಂಪರ್ಕದಿಂದ ಅಭಿವೃದ್ಧಿಪಡಿಸಲಾಯಿತು ಇದು ಯುರೋಪಿಯನ್ ಸ್ಟ್ಯಾಂಡರ್ಡ್ EN 50254 ಮತ್ತು IEC 61158 ಅನ್ನು ಆಧರಿಸಿದೆ ಸರಣಿ ಸಂವಹನವನ್ನು ಬೆಂಬಲಿಸುತ್ತದೆ ಈ ಸಂದರ್ಭದಲ್ಲಿ PC ಗಳು PLC ಗಳು ಮತ್ತು ವಿಶೇಷವಾಗಿ ಜೋಡಿಸಲಾದ IO ಮಾಡ್ಯೂಲ್ಗಳ ನಡುವಿನ ಸರಣಿ ಸಂವಹನ ಮತ್ತು ಈ ವಿಶೇಷವಾಗಿ ಜೋಡಿಸಲಾದ IO ಮಾಡ್ಯೂಲ್ಗಳು ಪ್ರತಿಯಾಗಿ ವಿಭಿನ್ನ ಸಂವೇದಕಗಳು ಮತ್ತು ಪ್ರಚೋದಕಗಳಿಗೆ ಸಂಪರ್ಕಪಡಿಸಿ ಆದ್ದರಿಂದ ಮೂಲಭೂತವಾಗಿ ಇಂಟರ್ ಬಸ್ನಲ್ಲಿನ ಸಂವಹನದ ಸ್ಪೆಕ್ಟ್ರಮ್ ಸಾಕಷ್ಟು ವ್ಯಾಪಕವಾಗಿ ವೈವಿಧ್ಯಮಯವಾಗಿದೆ ಆದ್ದರಿಂದ PC ಗಳು PLC ಗಳು IO ಸಾಧನಗಳು ಸಂವೇದಕಗಳು ಆಕ್ಯೂವೇಟರ್ಗಳು ಇತ್ಯಾದಿ ಆದ್ದರಿಂದ ಎಲ್ಲಾ ರೀತಿಯ ಸಂವಹನವನ್ನು ಇಂಟರ್ ಪಾಸ್ ಮೂಲಕ ಬೆಂಬಲಿಸಲಾಗುತ್ತದೆ ಅಪ್ಲಿಕೇಶನ್ ಪ್ರದೇಶಗಳ ಪರಿಭಾಷೆಯಲ್ಲಿ ಸಂವೇದಕ ಆಕ್ಚುಯೇಟೆಡ್ ಅಪ್ಲಿಕೇಶನ್ಗಳು ಯಂತ್ರ ವ್ಯವಸ್ಥೆ ಉತ್ಪಾದನಾ ಪ್ರಕ್ರಿಯೆ ಎಂಜಿನಿಯರಿಂಗ್ ಈ ಎಲ್ಲಾ ರೀತಿಯ ಅಪ್ಲಿಕೇಶನ್ಗಳನ್ನು ಬೆಂಬಲಿಸುತ್ತದೆ ಇತರ ವೈಶಿಷ್ಟ್ಯಗಳ ವಿಷಯದಲ್ಲಿ ಬೆಂಬಲಿತವಾದ ನೆಟ್ವರ್ಕ್ ಟೋಪೋಲಜಿ ರಿಂಗ್ ಟೋಪೋಲಜಿಯಾಗಿದೆ ಇದು ಸುಮಾರು 512 ಚಂದಾದಾರರಿಗೆ ಸಂಪರ್ಕವನ್ನು ಒದಗಿಸುತ್ತದೆ ಒಟ್ಟು ಬಸ್ನ ಉದ್ದ 13 ಕಿಲೋಮೀಟರ್ಗಳು ಇದು ನೀವು ನೋಡುವಷ್ಟು ಉದ್ದವಾಗಿದೆ ಆದ್ದರಿಂದ 13 ಕಿಲೋಮೀಟರ್ ಕಾರ್ಯಾಚರಣೆಯು ಕೈಗಾರಿಕಾ ಅಗತ್ಯಗಳಿಗೆ ಸಾಕಷ್ಟು ಸಹಾಯಕವಾಗಿದೆ ಮಾಸ್ಟರ್ ಸ್ಲೇವ್ ಕಮ್ಯುನಿಕೇಶನ್ ಆರ್ಕಿಟೆಕ್ಚರ್ ಅನ್ನು ಇನ್ನೂ ಬಳಸಲಾಗುತ್ತಿದೆ ಮತ್ತು ಇಂಟರ್ ಬಸ್ನಿಂದ ಬೆಂಬಲಿತವಾದ ಪ್ರಸರಣ ದರವು 500 kbps ಆಗಿದೆ ಮುಂದೆ ಬರುವುದು ಈ ಪ್ರೋಟೋಕಾಲ್ CC ಲಿಂಕ್ CC ಎಂದರೆ ನಿಯಂತ್ರಣ ಮತ್ತು ಸಂವಹನ ನಿಯಂತ್ರಣ ಮತ್ತು ಸಂವಹನ ಲಿಂಕ್ ಪ್ರೋಟೋಕಾಲ್ CC ಲಿಂಕ್ ಇದು ಮೂಲತಃ ತೆರೆದ ಕೈಗಾರಿಕಾ ನೆಟ್ವರ್ಕ್ ಪ್ರೋಟೋಕಾಲ್ ಆಗಿದೆ ಆದ್ದರಿಂದ ಇಲ್ಲಿ ವಾಸ್ತವವಾಗಿ ನಾವು ಎಲ್ಲಾ ರೀತಿಯ ಪ್ರೋಟೋಕಾಲ್ಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ವಿವಿಧ ಕಂಪನಿಗಳು ಸೀಮೆನ್ಸ್ ಮಿತ್ಸುಬಿಷಿ ಎಲೆಕ್ಟ್ರಿಕ್ ಕಾರ್ಪೊರೇಶನ್ ಇತ್ಯಾದಿಗಳೊಂದಿಗೆ ಬಂದವು ಆದ್ದರಿಂದ ಎಲ್ಲಾ ಷ್ನೇಯ್ಡರ್ ಎಲೆಕ್ಟ್ರಿಕ್ ಈ ಎಲ್ಲಾ ವಿಭಿನ್ನ ಕಂಪನಿಗಳು ತಮ್ಮದೇ ಆದ ವಿಭಿನ್ನ ಪ್ರೋಟೋಕಾಲ್ಗಳೊಂದಿಗೆ ಅವರು ಹೊಂದಿದ್ದ ವಿಭಿನ್ನ ನಿರ್ದಿಷ್ಟ ಅವಶ್ಯಕತೆಗಳನ್ನು ಪೂರೈಸಲು ಸಹಾಯ ಮಾಡುತ್ತವೆ ಇದು ಅಂತಿಮವಾಗಿ ಜನಪ್ರಿಯವಾಯಿತು ಮತ್ತು ಪ್ರಸ್ತುತ ಕೈಗಾರಿಕಾ ಸಂವಹನಕ್ಕಾಗಿ ವ್ಯಾಪಕವಾಗಿ ಬಳಸಲ್ಪಟ್ಟಿದೆ ಆದ್ದರಿಂದ ಈ ನಿರ್ದಿಷ್ಟ ಪ್ರೋಟೋಕಾಲ್ ಅನ್ನು ಮಿತ್ಸುಬಿಷಿ 1997 ರಲ್ಲಿ CC ಲಿಂಕ್ ಪ್ರೋಟೋಕಾಲ್ ಪ್ರಸ್ತಾಪಿಸಿದರು ಮತ್ತು ಇದು ಮಾನದಂಡಗಳು EN 954 ಮತ್ತು IEC 61508 ಅನ್ನು ಆಧರಿಸಿದೆ ಮತ್ತು ISO ಮಾನದಂಡಗಳು 15693 ಮತ್ತು 14443 ನೊಂದಿಗೆ ಹೊಂದಿಕೊಳ್ಳುತ್ತದೆ ಆದ್ದರಿಂದ ವಿಭಿನ್ನ ತಯಾರಕರು ಉತ್ಪಾದಿಸುವ ವಿಭಿನ್ನ ಸಾಧನಗಳನ್ನು ಸಂವಹನ ಮಾಡಲು ಸಾಧ್ಯವಾಗುವಂತೆ ಇದು ಶಕ್ತಗೊಳಿಸುತ್ತದೆ ಈ ವಿಭಿನ್ನ ಸಾಧನಗಳ ನಡುವಿನ ಈ ಪರಸ್ಪರ ಕಾರ್ಯಸಾಧ್ಯತೆಯು ಈ ನಿರ್ದಿಷ್ಟ ಪ್ರೋಟೋಕಾಲ್ CC ಲಿಂಕ್ ಪ್ರೋಟೋಕಾಲ್ನಿಂದ ಹೆಚ್ಚಿನ ಪ್ರಮಾಣದಲ್ಲಿ ಬೆಂಬಲಿತವಾಗಿದೆ ಅಪ್ಲಿಕೇಶನ್ ಪ್ರದೇಶಗಳ ವಿಷಯದಲ್ಲಿ ಬೆಂಬಲಿತ ಸೌಲಭ್ಯ ನಿರ್ವಹಣೆ ಉತ್ಪಾದನಾ ಉತ್ಪಾದನೆ ಪ್ರಕ್ರಿಯೆ ನಿಯಂತ್ರಣ ಯಾಂತ್ರೀಕೃತಗೊಂಡ ಇವುಗಳು CC ಲಿಂಕ್ ಪ್ರೋಟೋಕಾಲ್ನಿಂದ ಬೆಂಬಲದ ವಿವಿಧ ಅಪ್ಲಿಕೇಶನ್ ಕ್ಷೇತ್ರಗಳಾಗಿವೆ ಇವು CC ಲಿಂಕ್ ಪ್ರೋಟೋಕಾಲ್ನ ವಿಭಿನ್ನ ರೂಪಾಂತರಗಳಾಗಿವೆ ಪ್ರಮಾಣಿತ CC ಲಿಂಕ್ ಪ್ರೋಟೋಕಾಲ್ ನಂತರ ನಾವು CC ಲಿಂಕ್ LT CC ಲಿಂಕ್ ಸುರಕ್ಷತೆ ಮತ್ತು CC ಲಿಂಕ್ ಇಂಡಸ್ಟ್ರಿಯಲ್ ಈಥರ್ನೆಟ್ ಅನ್ನು ಹೊಂದಿದ್ದೇವೆ ಆದ್ದರಿಂದ CC ಲಿಂಕ್ ಮಾನದಂಡವು ಮಾಹಿತಿಯ ಪ್ರಸರಣ ಮತ್ತು ನಿಯಂತ್ರಣ ಡೇಟಾವನ್ನು ಸುಗಮಗೊಳಿಸುತ್ತದೆ CC ಲಿಂಕ್ LT ಸಂವೇದಕಗಳು ಮತ್ತು ಪ್ರಚೋದಕಗಳ ಅನುಕೂಲಕರ ಅನುಷ್ಠಾನವನ್ನು ಒದಗಿಸುತ್ತದೆ ಮತ್ತು ಅವುಗಳ ನಡುವೆ ಸಂಪರ್ಕಿಸುತ್ತದೆ CC ಲಿಂಕ್ ಸುರಕ್ಷತೆಯು CC ಲಿಂಕ್ ಪ್ರೋಟೋಕಾಲ್ ಅನ್ನು ಆಧರಿಸಿದೆ ಮತ್ತು CC ಲಿಂಕ್ IE ಕಾರ್ಯಾಚರಣೆ ಸಾಧನದ ಮೇಲ್ವಿಚಾರಣೆ ಮತ್ತು ಡೇಟಾ ಪ್ರಸರಣವನ್ನು ಸಕ್ರಿಯಗೊಳಿಸುತ್ತದೆ ಮತ್ತು CC ಲಿಂಕ್ LT ಗಾಗಿ ಪ್ರಮಾಣಿತ 2 5 Mbps ಗಾಗಿ ಅನುಗುಣವಾದ ಡೇಟಾ ಪ್ರಸರಣ ದರಗಳನ್ನು ಇಲ್ಲಿ 10 mbps ನೀಡಲಾಗಿದೆ ಸುರಕ್ಷತೆ 10 Mbps ಮತ್ತು ಕೈಗಾರಿಕಾ ಈಥರ್ನೆಟ್ 1Gbps ಆಗಿದೆ ಮತ್ತು ಇತರ ವೈಶಿಷ್ಟ್ಯಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ ಆದ್ದರಿಂದ ಒಟ್ಟಾರೆ ಸಂವಹನದ ವೇಗವು CC ಲಿಂಕ್ 2 5 Mbps ನಿಂದ 1Gbps ವರೆಗೆ ಸಾಕಷ್ಟು ವೈವಿಧ್ಯಮಯವಾಗಿದೆ ಬೆಂಬಲಿತವಾದ ಪ್ರಸರಣ ಅಂತರವು ಫೀಲ್ಡ್ ಬಸ್ಗೆ 100 ಮೀಟರ್ ಮತ್ತು ನಿಯಂತ್ರಣ 550 ಮೀಟರ್ಗಳಿಗೆ ಆಪರೇಟಿಂಗ್ ಆವರ್ತನವು 13 56 ಮೆಗಾಹರ್ಟ್ಜ್ ಆಗಿದೆ ಮತ್ತು ಇದು ಡ್ಯುಪ್ಲೆಕ್ಸ್ ಮತ್ತು ದತ್ತಾಂಶ ಪ್ರಸರಣ ಎರಡನ್ನೂ ಡ್ಯುಪ್ಲೆಕ್ಸ್ ಮತ್ತು ಸಿಂಗಲ್ ಟ್ರಾನ್ಸ್ಮಿಷನ್ ಲೈನ್ಗಳ ರೂಪದಲ್ಲಿ ಬೆಂಬಲಿಸುತ್ತದೆ ಮತ್ತು ಒಟ್ಟಾರೆ ನಿರ್ಣಾಯಕ ಸಂವಹನವು CC ಲಿಂಕ್ನಿಂದ ಬೆಂಬಲಿತವಾಗಿದೆ ನಾವು ಈ ಪ್ರೋಟೋಕಾಲ್ ಸಾಧನ ನಿವ್ವಳಕ್ಕೆ ಹೋಗುವ ಮೊದಲು ಈ CC ಲಿಂಕ್ ಪ್ರೋಟೋಕಾಲ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನಾವು ಒಟ್ಟಾರೆಯಾಗಿ ನೋಡುತ್ತೇವೆ ನಾವು CC ಲಿಂಕ್ನಲ್ಲಿ ಹೊಂದಿದ್ದೇವೆ ನಮ್ಮಲ್ಲಿ ಈ ವಿಭಿನ್ನ ಸಾಧನಗಳಿವೆ ನಾವು ಗುಲಾಮರ ಸಾಧನಗಳನ್ನು ಹೇಳೋಣ ನಾವು ನಿಯಂತ್ರಕ ಸಾಧನಗಳು ಮಾಸ್ಟರ್ ಸಾಧನಗಳನ್ನು ಹೊಂದಿದ್ದೇವೆ ಈ ಗುಲಾಮರ ಸಾಧನಗಳನ್ನು ವಿಭಿನ್ನ ನಿರ್ವಾಹಕರು ಮತ್ತು ಈ ಮಾಸ್ಟರ್ ಸಾಧನಗಳನ್ನು ನಿಯಂತ್ರಕಗಳು ನಿರ್ವಹಿಸುತ್ತವೆ ಆದ್ದರಿಂದ ನಾವು ವಿಭಿನ್ನ ಬಸ್ ಅನ್ನು ಹೊಂದಿದ್ದೇವೆ ನಾವು ಈ PLC ಗಳನ್ನು ಹೊಂದಿದ್ದೇವೆ PLC 1 PLC 2 PLC n ನಾವು ವಿಭಿನ್ನ PC ಗಳ ಕೈಗಾರಿಕಾ PC ಗಳನ್ನು ಹೊಂದಬಹುದು ನಾವು HMI ಸಾಧನಗಳನ್ನು ಹೊಂದಬಹುದು HMI ಮತ್ತು ಹೀಗೆ ಆದ್ದರಿಂದ ನಾವು ವಿಭಿನ್ನ ವಿಷಯಗಳನ್ನು ಬೆಂಬಲಿಸುವ ವಿಭಿನ್ನ PLC ಅನ್ನು ಹೊಂದಿದ್ದೇವೆ ಉದಾಹರಣೆಗೆ ಇದು ಸುರಕ್ಷತೆಯ ಅವಶ್ಯಕತೆಗಳನ್ನು ಪೂರೈಸಲು ಆಗಿರಬಹುದು ಇವುಗಳು ಬೇರೆ ಬೇರೆ ವಿಷಯಗಳಿಗೆ ಇರಬಹುದು ಆದ್ದರಿಂದ ಈ ಪ್ರೋಟೋಕಾಲ್ ಈ ನಿರ್ದಿಷ್ಟ ಬಸ್ CC ಲಿಂಕ್ ಮತ್ತು CC ಲಿಂಕ್ IE ನಿಯಂತ್ರಣದ ಮೇಲೆ CC ಲಿಂಕ್ ಪ್ರೋಟೋಕಾಲ್ ಆಗಿರುತ್ತದೆ ನಂತರ ನಾವು ಈ ನಿರ್ದಿಷ್ಟ PLC ಅನ್ನು ವಿಭಿನ್ನ ಸಂವೇದಕಗಳಿಗೆ ಸಂಪರ್ಕಿಸಬಹುದು ಉದಾಹರಣೆಗೆ ಸಂವೇದಕ 1 ಸಂವೇದಕ 2 ವಿಭಿನ್ನ ಕ್ಯಾಮೆರಾಗಳು ಅಂತೆಯೇ ಕ್ಯಾಮೆರಾಗಳು ಕ್ಯಾಮೆರಾ 1 ಕ್ಯಾಮೆರಾ 2 ಬೇರೆ ಬೇರೆ ಪ್ರಸರಣ ಸಾಧನಗಳು ಮತ್ತು ಈ ಭಾಗವನ್ನು ನಾವು CC ಲಿಂಕ್ ಮೂಲವನ್ನು ಬಳಸಬಹುದು ಈ ಭಾಗಕ್ಕಾಗಿ ನಾವು ಮೋಟಾರ್ಗಳೊಂದಿಗೆ ಮೋಟಾರ್ಗಳ ಸಂಪರ್ಕವನ್ನು ಬಳಸಬಹುದು ಮೋಟಾರ್ ಡ್ರೈವರ್ಗಳು ನಂತರ ಬೇರೆ ಬೇರೆ ಉದಾಹರಣೆಗೆ ವಿವಿಧ ರೀತಿಯ ಮೋಟಾರ್ಗಳು ಬಹುಶಃ ಸರ್ವೋ ಕಂಟ್ರೋಲ್ ಸರ್ವೋ ನಿಯಂತ್ರಣ ಮತ್ತು ಹೀಗೆ ಇಲ್ಲಿ ನಾವು CC ಲಿಂಕ್ IE ಆವೃತ್ತಿಯನ್ನು ಬಳಸಬಹುದಾಗಿದೆ ಮತ್ತು ನಾವು ಅದನ್ನು ಮತ್ತಷ್ಟು ವಿಸ್ತರಿಸಬಹುದು ಮತ್ತು ನಾವು ಬೇರೆ ಬೇರೆ ರೀತಿಯ ಸಂವೇದಕಗಳು ಅಥವಾ ವಿಭಿನ್ನ ಸ್ವಿಚ್ ಗೇರ್ಗಳಿಗೆ PLC n ಅಡುಗೆಯನ್ನು ಹೊಂದಬಹುದು ಆದ್ದರಿಂದ ವಿಭಿನ್ನ ವಿಷಯಗಳನ್ನು ನಾವು ವಿಸ್ತರಿಸಬಹುದು ಆದ್ದರಿಂದ ನಾನು ನಿಮಗೆ ಇಲ್ಲಿ ತೋರಿಸಲು ಬಯಸಿದ್ದು ಈ ಪ್ರೋಟೋಕಾಲ್ನ ವಿವಿಧ ಪ್ರಕಾರದ IE ನಿಯಂತ್ರಣ ಮೂಲವಾಗಿದೆ ನಂತರ ಇಲ್ಲಿರುವ ಇದನ್ನು ವಿವಿಧ ಬಸ್ಗಳಲ್ಲಿ ಬಳಸಲಾಗುತ್ತದೆ ಗುಲಾಮನಲ್ಲಿರುವ ಈ ಮಾಸ್ಟರ್ನಂತಹ ಮಾಸ್ಟರ್ ಮತ್ತು ಗುಲಾಮರನ್ನು ಈ ನಿರ್ದಿಷ್ಟ ರೀತಿಯಲ್ಲಿ ಸಂಪರ್ಕಿಸುತ್ತದೆ ಆದ್ದರಿಂದ ನಾವು ಈಗ ಮತ್ತಷ್ಟು ಮುಂದುವರಿಯೋಣ ಮತ್ತು DeviceNet ಅನ್ನು ನೋಡೋಣ ಆದ್ದರಿಂದ ಸಾಧನ ನೆಟ್ ಪ್ರಮಾಣಿತ ನಿಯಂತ್ರಕ ಪ್ರದೇಶ ನೆಟ್ವರ್ಕ್ ಪ್ರೋಟೋಕಾಲ್ಗಳು CAN ಪ್ರೋಟೋಕಾಲ್ ಅನ್ನು ಆಧರಿಸಿದೆ ಆದ್ದರಿಂದ ಇದು CAN ಪ್ರೋಟೋಕಾಲ್ ಅನ್ನು ಆಧರಿಸಿದೆ ಮತ್ತು ಈ CAN ಪ್ರೋಟೋಕಾಲ್ ಡೇಟಾ ಲಿಂಕ್ ಲೇಯರ್ನಲ್ಲಿ ಸರಣಿ ಸಂವಹನಕ್ಕಾಗಿ ಮಾನದಂಡವನ್ನು ಒದಗಿಸುತ್ತದೆ ಮತ್ತು ಇದು ವಿವಿಧ ಸಂವೇದಕಗಳು ಆಕ್ಟಿವೇಟರ್ಗಳು PLC ಗಳೊಂದಿಗೆ ಇತ್ಯಾದಿಗಳನ್ನು ಲಿಂಕ್ ಮಾಡುತ್ತದೆ ಆದ್ದರಿಂದ ಸಂವೇದಕಗಳು ಅಥವಾ ಆಕ್ಟಿವೇಟರ್ಗಳು ಮತ್ತು PLC ಗಳ ನಡುವಿನ ಈ ಸಂವಹನದಲ್ಲಿ ಸಾಧನ ನೆಟ್ ನಿಮಗೆ ಸಹಾಯ ಮಾಡಬಹುದು ಈ ನಿರ್ದಿಷ್ಟ ಪ್ರೋಟೋಕಾಲ್ ಅನ್ನು ಬಳಸಬಹುದು ಮತ್ತು ಈ ನಿರ್ದಿಷ್ಟ ಪ್ರೋಟೋಕಾಲ್ CAN ಪ್ರೋಟೋಕಾಲ್ ಅನ್ನು ಆಧರಿಸಿದೆ ಆದ್ದರಿಂದ ಸುರಕ್ಷತಾ ಸಾಧನಗಳು ಇನ್ಪುಟ್ ಔಟ್ಪುಟ್ ನೆಟ್ವರ್ಕ್ಗಳು ಎಲ್ಲಾ ಸಾಧನಗಳು ಮತ್ತು DeviceNet ಪ್ರೋಟೋಕಾಲ್ನ ಸಹಾಯವನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ DeviceNet ನ ವಿವಿಧ ವೈಶಿಷ್ಟ್ಯಗಳಿವೆ ಕಂಟ್ರೋಲರ್ ಏರಿಯಾ ನೆಟ್ವರ್ಕ್ನಲ್ಲಿರುವ ಡೇಟಾವನ್ನು ಡೇಟಾ ಫ್ರೇಮ್ನ ಸಹಾಯದಿಂದ ತಿಳಿಸಲಾಗುತ್ತದೆ ಆದ್ದರಿಂದ ಇದು ಹೊಸದೇನಲ್ಲ ಆದ್ದರಿಂದ ಚೌಕಟ್ಟುಗಳ ರೂಪದಲ್ಲಿ ಈ ಫ್ರೇಮ್ಗಳು 11 ಬಿಟ್ಗಳ ಈ ಐಡಿ ಕ್ಷೇತ್ರವನ್ನು ಮತ್ತು 8 ಬೈಟ್ಗಳ ಡೇಟಾ ಕ್ಷೇತ್ರವನ್ನು ಹೊಂದಿವೆ ಆದ್ದರಿಂದ ಇದು ಮೂಲಭೂತವಾಗಿ CSMA NBA ಚಾನಲ್ ಪ್ರವೇಶ ಯೋಜನೆಯನ್ನು ಭೌತಿಕ ಪದರದಲ್ಲಿ ಬಳಸುತ್ತದೆ ಮತ್ತು ವಿಭಿನ್ನ ರೀತಿಯ ಟೆಲಿಗ್ರಾಮ್ಗಳನ್ನು ವ್ಯಾಖ್ಯಾನಿಸುತ್ತದೆ ಇದು ಮೂಲತಃ ಫ್ರೇಮ್ಗಳಂತೆಯೇ ಇರುತ್ತದೆ ನೆಟ್ವರ್ಕ್ ಟೋಪೋಲಜಿಯ ವಿವಿಧ ಭಾಗಗಳನ್ನು ಬೆಂಬಲಿಸಲು ಕಾರ್ಯವಿಧಾನಗಳು ಮತ್ತು ಡೇಟಾ ಮೌಲ್ಯೀಕರಣವನ್ನು ಪತ್ತೆಹಚ್ಚುವಲ್ಲಿ ದೋಷ ಈಗ ಈ ಕೆಲವು ಜನಪ್ರಿಯ ಕೈಗಾರಿಕಾ ಸಂವಹನ ಪ್ರೋಟೋಕಾಲ್ಗಳನ್ನು ಬಳಸಲಾಗುತ್ತದೆ ಇನ್ನೂ ಅನೇಕ ಪ್ರೋಟೋಕಾಲ್ಗಳು ಇವೆ ISA 100 ಪ್ರೋಟೋಕಾಲ್ ಬಗ್ಗೆ ನೀವು ನೆನಪಿಸಿಕೊಂಡರೆ ನಾವು ಸಹ ಚರ್ಚಿಸಿದ್ದೇವೆ ನಾವು ಜೆನೆರಿಕ್ IoT ಸಂವಹನ ಪ್ರೋಟೋಕಾಲ್ಗಳನ್ನು ಕವರ್ ಮಾಡುವ ಸಮಯದಲ್ಲಿ ಮಾಡಿದ್ದೇವೆ ಆದ್ದರಿಂದ ಆ ಸಮಯದಲ್ಲಿ ISA 100 ಸರಣಿಯ ಪ್ರೋಟೋಕಾಲ್ಗಳನ್ನು ಚರ್ಚಿಸಲಾಯಿತು ಆದ್ದರಿಂದ ಇದು ಮೂಲಭೂತವಾಗಿ ಒಳ್ಳೆಯದು ಇದು ವೈರ್ಲೆಸ್ ಸಂಪರ್ಕವನ್ನು ಒದಗಿಸುವುದಕ್ಕಾಗಿ ಮತ್ತು ಸಾಮಾನ್ಯ ಕೈಗಾರಿಕಾ ವೈರ್ಲೆಸ್ ಸಂಪರ್ಕದೊಂದಿಗೆ ಬಳಸಲು ನಾವು ಚರ್ಚಿಸಿದ್ದೇವೆ ನಿರ್ದಿಷ್ಟವಾಗಿ ಕಡಿಮೆ ವಿದ್ಯುತ್ ಸಂಪರ್ಕ ಕಡಿಮೆ ವಿದ್ಯುತ್ ಸಾಧನಗಳಿಗೆ ಬೆಂಬಲ ಮತ್ತು ಇದನ್ನು ಸಹಾಯದಿಂದ ಮಾಡಬಹುದು 100 ಆಗಿದೆ ಇದು ಅದರ ಆಸಕ್ತಿದಾಯಕ ಭಾಗವಾಗಿರುವ ಕೈಗಾರಿಕಾ ಅನ್ವಯಿಕೆಗಳನ್ನು ಬೆಂಬಲಿಸುತ್ತದೆ ತಂತಿ ಸಂಪರ್ಕದ ವಿಷಯದಲ್ಲಿ ಈ ವಿಭಿನ್ನ ತಂತ್ರಜ್ಞಾನಗಳು ಸಾಂಪ್ರದಾಯಿಕವಾಗಿ ಇವೆ ಒಂದು ಈ DSL MODEM ತಂತ್ರಜ್ಞಾನ ಮತ್ತು ಟೆಲಿಫೋನ್ ನೆಟ್ವರ್ಕ್ಗಳಿಗಾಗಿ PSTN ಕ್ಷೇಮಕ್ಕೆ ಸಂಬಂಧಿಸಿದಂತೆ ಈ IEC ಜೋಡಿಗಳು 62601 WIA PA ಉಪಗ್ರಹ ISA 100 ನಾನು ಈಗಷ್ಟೇ ಪ್ರಸ್ತಾಪಿಸಿರುವ ಮತ್ತು LPWAN ಇವು ವಿಭಿನ್ನ ವೈರ್ಲೆಸ್ ಕನೆಕ್ಟಿವಿಟಿ ಪ್ರೋಟೋಕಾಲ್ಗಳು ಮತ್ತು ಇವುಗಳು ವೈರ್ಡ್ ಕನೆಕ್ಟಿವಿಟಿಗಾಗಿ ವಿಭಿನ್ನ ತಂತ್ರಜ್ಞಾನಗಳಾಗಿವೆ ಇವುಗಳಲ್ಲಿ ಪ್ರತಿಯೊಂದನ್ನು ನಾವು ಬಹಳ ಸಂಕ್ಷಿಪ್ತವಾಗಿ ನೋಡುತ್ತೇವೆ DSL ನಿಮ್ಮಲ್ಲಿ ಅನೇಕರು ಈಗಾಗಲೇ DSL ಅನ್ನು ತಿಳಿದಿದ್ದಾರೆ ಎಂದು ನಾನು ಭಾವಿಸುತ್ತೇನೆ ಆದರೂ ನಾವು ಇನ್ನು ಮುಂದೆ DSL ಅನ್ನು ಹೆಚ್ಚು ಬಳಸುವುದಿಲ್ಲ DSL ಎಂದರೆ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್ ಮತ್ತು ಈ ನಿರ್ದಿಷ್ಟ ತಂತ್ರಜ್ಞಾನವು ಸಾಂಪ್ರದಾಯಿಕ ದೂರವಾಣಿ ಅನಲಾಗ್ ದೂರವಾಣಿ ಸಂವಹನ ಮಾರ್ಗಗಳನ್ನು ಪರಿವರ್ತಿಸುವ ಸಲುವಾಗಿ ಬಹಳ ಜನಪ್ರಿಯವಾಯಿತು ಆ ಅನಲಾಗ್ ದೂರವಾಣಿ ಸಂವಹನ ಮಾರ್ಗಗಳ ಮೂಲಕ ಡೇಟಾವನ್ನು ಕಳುಹಿಸಲು ಈ ನಿರ್ದಿಷ್ಟ ತಂತ್ರಜ್ಞಾನ DSL ತಂತ್ರಜ್ಞಾನವನ್ನು ಪ್ರಾರಂಭಿಸಲಾಯಿತು ಆದ್ದರಿಂದ ಈ DSL ತಂತ್ರಜ್ಞಾನವು ಧ್ವನಿಯಂತಹ ಸಂವಹನವನ್ನು ಬೆಂಬಲಿಸುತ್ತದೆ ದೂರವಾಣಿ ಸಂಕೇತಗಳು ದೂರವಾಣಿ ಧ್ವನಿ ಸಂಕೇತಗಳು ಮತ್ತು ಡೇಟಾ ಎರಡನ್ನೂ ಬೆಂಬಲಿಸಬಹುದು ಮತ್ತು ಇದು ADSL ಮತ್ತು DSL ಎಂಬ ಎರಡು ಭಾಗಗಳನ್ನು ಹೊಂದಿದೆ ಕ್ಷಮಿಸಿ SDSL ನಿರ್ದಿಷ್ಟ ಸಾಧನವನ್ನು ಅವಲಂಬಿಸಿ 2 ವಿಧಾನಗಳಲ್ಲಿ ADSL ಅಥವಾ SDSL ಅನ್ನು ನಿರ್ವಹಿಸಬಹುದು ಅದು ಅಲ್ಲಿದೆ ಆದ್ದರಿಂದ ಸಾಮಾನ್ಯವಾಗಿ ಇದು ಎರಡನ್ನೂ ಬೆಂಬಲಿಸುತ್ತದೆ ಆದ್ದರಿಂದ ADSL ಅನ್ನು ಸಾಮಾನ್ಯವಾಗಿ ಮನೆಗಳಲ್ಲಿ ಬಳಸಲಾಗುತ್ತದೆ ಮೂಲತಃ ADSL ಮೋಡೆಮ್ಗಳು ಸಾಕಷ್ಟು ಜನಪ್ರಿಯವಾಗಿದ್ದವು ಇತ್ತೀಚಿನ ದಿನಗಳಲ್ಲಿ ವಾಸ್ತವವಾಗಿ ಜನರು ಸಹ ಅವರು ಇನ್ನು ಮುಂದೆ ADSL ಆಧಾರಿತ ಮೊಡೆಮ್ಗಳನ್ನು ಬಳಸುತ್ತಿಲ್ಲ ಆದರೆ ಇನ್ನೂ ಇವುಗಳು ಯಾವುವು ಎಂದು ತಿಳಿದುಕೊಳ್ಳುವುದು ಒಳ್ಳೆಯದು ಏಕೆಂದರೆ ಈ ಕೆಲವು ಕೈಗಾರಿಕೆಗಳು ಈ ಪರಂಪರೆಯ ಮೋಡೆಮ್ಗಳನ್ನು ಇನ್ನೂ ಬಳಸುತ್ತಿರಬಹುದು ADSL ಅನ್ನು ಏಕೆ ಅಸಮ್ಮಿತ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ಅಪ್ಲೋಡ್ ವೇಗಕ್ಕೆ ಹೋಲಿಸಿದರೆ ಹೆಚ್ಚಿನ ದಿನಾಂಕದ ಡೌನ್ಲೋಡ್ ವೇಗವನ್ನು ಬೆಂಬಲಿಸುತ್ತದೆ ಆದ್ದರಿಂದ ಡೌನ್ಲೋಡ್ ವೇಗ ಮತ್ತು ಅಪ್ಲೋಡ್ ವೇಗದ ನಡುವೆ ಅಸಿಮ್ಮೆಟ್ರಿ ಇದೆ ಇದು SDSL ಸಂದರ್ಭದಲ್ಲಿ ಸಮಾನವಾಗಿರುತ್ತದೆ ಸಮಾನ ಅಪ್ಲೋಡ್ ಮತ್ತು ಡೌನ್ಲೋಡ್ ವೇಗಗಳು ಆದ್ದರಿಂದ ಮೂಲ DSL ಡೌನ್ಲೋಡ್ ಮೇಲ್ಮೈಗಾಗಿ 1 544 Mbps ಮತ್ತು 8 448 Mbps ಡೇಟಾ ದರವನ್ನು ಬೆಂಬಲಿಸುತ್ತದೆ ಅನಲಾಗ್ ಫಾರ್ಮ್ಯಾಟ್ಗೆ ಯಾವುದೇ ಪರಿವರ್ತನೆಯಿಲ್ಲದೆ ಡೇಟಾವನ್ನು ಡಿಜಿಟಲ್ ಸ್ವರೂಪದಲ್ಲಿ ರವಾನಿಸಲಾಗುತ್ತದೆ ಮತ್ತು ಈ ಡಿಜಿಟಲ್ ಪ್ರಸರಣವು ಸಂವಹನಕ್ಕಾಗಿ ವ್ಯಾಪಕ ಶ್ರೇಣಿಯ ಬ್ಯಾಂಡ್ವಿಡ್ತ್ ಅನ್ನು ಅನುಮತಿಸುತ್ತದೆ MODEM ಗಳು ಸಾಕಷ್ಟು ಜನಪ್ರಿಯವಾಗಿವೆ MODEM ತಂತ್ರಜ್ಞಾನ MODEM ಎಂದರೆ ಮಾಡ್ಯುಲೇಟರ್ ಡೆಮೊಡ್ಯುಲೇಟರ್ ಇದು ಮೂಲತಃ ಎನ್ಕೋಡ್ ಮಾಡಲಾದ ಡೇಟಾದೊಂದಿಗೆ ಕ್ಯಾರಿಯರ್ ಸಿಗ್ನಲ್ಗಳ ಮಾಡ್ಯುಲೇಶನ್ ಮತ್ತು ಡಿಮೋಡ್ಯುಲೇಶನ್ ಮಾಡುವ ಸಾಧನವಾಗಿದೆ ಮತ್ತು ಈ ಡೇಟಾವನ್ನು ಅನಲಾಗ್ ರೂಪದಲ್ಲಿ ಮಾಡ್ಯುಲೇಟ್ ಮಾಡಲಾಗಿದೆ ಅದು ಸೈಟ್ ಅನ್ನು ರವಾನಿಸುತ್ತದೆ ಮತ್ತು ಸ್ವೀಕರಿಸಿದ ಅನಲಾಗ್ ಡೇಟಾವನ್ನು MODEM ನಿಂದ ಡಿಮೋಡ್ಯುಲೇಟರ್ ಬದಿಯಲ್ಲಿ ಡಿಜಿಟಲ್ ರೂಪಕ್ಕೆ ಪರಿವರ್ತಿಸಲಾಗುತ್ತದೆ ಆದ್ದರಿಂದ ವಿವಿಧ ರೀತಿಯ MODEM ಗಳನ್ನು ಬೆಂಬಲಿಸಲಾಗುತ್ತದೆ ಸಿಂಪ್ಲೆಕ್ಸ್ ಮೋಡೆಮ್ ಅರ್ಧ ಡ್ಯುಪ್ಲೆಕ್ಸ್ ಮತ್ತು ಡ್ಯುಪ್ಲೆಕ್ಸ್ ಸಿಂಪ್ಲೆಕ್ಸ್ ಒಂದು ದಿಕ್ಕಿನಲ್ಲಿ ಅರ್ಧ ಡ್ಯುಪ್ಲೆಕ್ಸ್ ದ್ವಿಮುಖ ಆದರೆ ಒಂದು ಸಮಯದಲ್ಲಿ ಮತ್ತು ಡ್ಯುಪ್ಲೆಕ್ಸ್ ದ್ವಿ ದಿಕ್ಕಿನ ಮತ್ತು ಅದೇ ಸಮಯದಲ್ಲಿ ಡೇಟಾ ಪ್ರಸರಣವನ್ನು ನೀಡುತ್ತದೆ ಅಂದರೆ ಏಕಕಾಲದಲ್ಲಿ ಪ್ರಸರಣ ಕ್ರಮದ ಆಧಾರದ ಮೇಲೆ ಈ ಮೋಡೆಮ್ಗಳನ್ನು ಸಿಂಕ್ರೊನಸ್ ಅಥವಾ ಅಸಮಕಾಲಿಕ ಎಂದು ವರ್ಗೀಕರಿಸಬಹುದು ಸಿಂಕ್ರೊನಸ್ ಎಂದರೆ ಈ ನಿರ್ದಿಷ್ಟ ಕ್ರಮದಲ್ಲಿ ಡೇಟಾದ ಬಿಟ್ಗಳ ನಿರಂತರ ಸ್ಟ್ರೀಮ್ ಅನ್ನು ನಿರ್ವಹಿಸಬಹುದು ಆದರೆ ಬಾಹ್ಯ ಗಡಿಯಾರದ ಪಲ್ಸ್ ಅಗತ್ಯವಿದೆ ಮತ್ತು ಅಸಮಕಾಲಿಕವು ಮೂಲತಃ ಯಾವುದೇ ಬಾಹ್ಯ ಗಡಿಯಾರ ಸಂಕೇತವಿಲ್ಲದೆಯೇ ನಿರ್ವಹಿಸಬಹುದಾದ ಪ್ರಾರಂಭ ಮತ್ತು ನಿಲ್ಲಿಸುವ ಬಿಟ್ಗಳನ್ನು ಹೊಂದಿದೆ ಆದ್ದರಿಂದ ಇಲ್ಲಿ ನೀವು ಬಾಹ್ಯ ಗಡಿಯಾರವನ್ನು ಬಳಸಲು ಬಯಸುತ್ತೀರಿ ಇಲ್ಲಿ ಯಾವುದೇ ಬಾಹ್ಯ ಗಡಿಯಾರವಿಲ್ಲ ಯಾವುದೇ ಬಾಹ್ಯ ಗಡಿಯಾರವಿಲ್ಲ ಆದ್ದರಿಂದ ಅಸಮಕಾಲಿಕವು ಬಾಹ್ಯ ಗಡಿಯಾರವಿಲ್ಲದೆ ಮತ್ತು ಸಿಂಕ್ರೊನಸ್ ಅನ್ನು ಬಾಹ್ಯ ಗಡಿಯಾರದ ಸಹಾಯದಿಂದ ಸಿಂಕ್ರೊನೈಸೇಶನ್ ಸಹಾಯದಿಂದ ಮಾಡಲಾಗುತ್ತದೆ ಮುಂದೆ PSTN ತಂತ್ರಜ್ಞಾನ ಬರುತ್ತದೆ ಮತ್ತು PSTN ಮೂಲತಃ ಸಾರ್ವಜನಿಕ ಸ್ವಿಚ್ಡ್ ಟೆಲಿಫೋನ್ ನೆಟ್ವರ್ಕ್ ಅನ್ನು ಸೂಚಿಸುತ್ತದೆ ಅದು ನಮ್ಮ ಹಳೆಯ ದೂರವಾಣಿ ವ್ಯವಸ್ಥೆಗಳಂತೆಯೇ ಇರುತ್ತದೆ ಆದ್ದರಿಂದ ಈ ಮೂಲಭೂತವಾಗಿ ತಂತ್ರಜ್ಞಾನವು ಕಾರ್ಯನಿರ್ವಹಿಸುತ್ತದೆ ಸರ್ಕ್ಯೂಟ್ ಸ್ವಿಚ್ಡ್ ನೆಟ್ವರ್ಕಿಂಗ್ ಎಂದು ಕರೆಯಲ್ಪಡುವ ಯಾವುದೋ ಸಹಾಯದಿಂದ ಸಾರ್ವಜನಿಕ ದೂರಸಂಪರ್ಕ ವ್ಯವಸ್ಥೆಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂದು ಹೇಳುತ್ತದೆ ಈ ನೆಟ್ವರ್ಕ್ಗಳು ಫೈಬರ್ ಆಪ್ಟಿಕ್ ಕೇಬಲ್ಗಳು ದೂರವಾಣಿ ಸಂಪರ್ಕ ಮಾರ್ಗಗಳು ಸೆಲ್ಯುಲಾರ್ ಸಂವಹನ ಮೈಕ್ರೋವೇವ್ ಟ್ರಾನ್ಸ್ಮಿಷನ್ ಲಿಂಕ್ಗಳನ್ನು ಬಳಸಿಕೊಂಡು ಪ್ರಾದೇಶಿಕ ಸ್ಥಳೀಯ ರಾಷ್ಟ್ರೀಯ ಮತ್ತು ಅಂತರರಾಷ್ಟ್ರೀಯ ಮಾಪಕಗಳಲ್ಲಿ ಕಾರ್ಯನಿರ್ವಹಿಸುತ್ತವೆ ನಂತರ ಮುಂದಿನದು IEC PAS 62601 WIA PA ಆದ್ದರಿಂದ WIA PA ಎಂದರೆ ವೈರ್ಲೆಸ್ ಅಪ್ಲಿಕೇಷನ್ಸ್ ಫಾರ್ ಇಂಡಸ್ಟ್ರಿ ಆಟೊಮೇಷನ್ ಮತ್ತು ಪ್ರೊಸೆಸ್ ಆಟೊಮೇಷನ್ ಕೈಗಾರಿಕಾ ಯಾಂತ್ರೀಕೃತಗೊಂಡ ಪ್ರಕ್ರಿಯೆ ಯಾಂತ್ರೀಕೃತಗೊಂಡ ಇದು ಕೈಗಾರಿಕಾ IoT ಮೇಲೆ ಕೇಂದ್ರೀಕರಿಸಿದ ಪ್ರಮಾಣಿತ ವೈರ್ಲೆಸ್ ಸಂವಹನ ತಂತ್ರಜ್ಞಾನವಾಗಿದೆ ಇದು 802 15 ಮತ್ತು IEC ಮಾನದಂಡದ ರೂಪಾಂತರವಾಗಿದೆ ಈ ನಿರ್ದಿಷ್ಟ ಪ್ರೋಟೋಕಾಲ್ನ ಪ್ರಯೋಜನಗಳೆಂದರೆ ಅದು ಬೆಂಬಲಿಸುತ್ತದೆ ಅಡಾಪ್ಟಿವ್ ಫ್ರೀಕ್ವೆನ್ಸಿ ಹೋಪಿಂಗ್ ಇದು ಹೆಚ್ಚು ಸುರಕ್ಷಿತವಾಗಿಸುತ್ತದೆ ಡೇಟಾ ಪ್ಯಾಕೆಟ್ಗಳ ಒಟ್ಟುಗೂಡಿಸುವಿಕೆ ಮತ್ತು ವೇರಿಯಬಲ್ ರೂಟಿಂಗ್ ವಿಧಾನಗಳು ವೇರಿಯಬಲ್ ರೂಟಿಂಗ್ ಪ್ರೋಟೋಕಾಲ್ಗಳನ್ನು ಈ ನಿರ್ದಿಷ್ಟ ಪ್ರೋಟೋಕಾಲ್ನಿಂದ ಬೆಂಬಲಿಸಲಾಗುತ್ತದೆ ಉಪಗ್ರಹ ಸಂವಹನವು ಜಾಗತಿಕ ದೀರ್ಘ ಶ್ರೇಣಿಯ ವಿವಿಧ ಬಿಂದುಗಳ ನಡುವೆ ಸಂವಹನವನ್ನು ನೀಡಲು ಪ್ರಸಿದ್ಧ ತಂತ್ರಜ್ಞಾನವಾಗಿದೆ ಆದರೆ ಈ ಉಪಗ್ರಹ ಸಂವಹನ ಸಾಧನಗಳು ಹೆಚ್ಚಿನ ವೆಚ್ಚದಲ್ಲಿ ಬರುತ್ತವೆ ಹೆಚ್ಚಿನ ವೆಚ್ಚವಿದೆ ಆದಾಗ್ಯೂ ಸಂವಹನದ ವಿಷಯದಲ್ಲಿ ಜಾಗತಿಕ ವ್ಯಾಪ್ತಿಯನ್ನು ಒದಗಿಸುವಲ್ಲಿ ಇದು ಹೆಚ್ಚು ಪರಿಣಾಮಕಾರಿಯಾಗಿದೆ ಆದರೆ ಈ ಸಾಧನಗಳ ವೆಚ್ಚವು ತುಂಬಾ ಹೆಚ್ಚಾಗಿದೆ ಇತರ ತೊಂದರೆಗಳೆಂದರೆ ಇತರ ವಿಧದ ಪ್ರೋಟೋಕಾಲ್ಗಳು ಮತ್ತು ಭೂಮಿಯ ಮೇಲ್ಮೈಯಲ್ಲಿ ಇರುವ ಸಂವಹನ ತಂತ್ರಜ್ಞಾನಗಳಿಗೆ ಹೋಲಿಸಿದರೆ ಭಾರಿ ಪ್ರಸರಣ ವಿಳಂಬವಾಗಿದೆ ಕೊನೆಯದು ದುರಸ್ತಿ ವಿಷಯದಲ್ಲಿ ಅಂದರೆ ಉಪಗ್ರಹ ಸಂವಹನ ತಂತ್ರಜ್ಞಾನದಲ್ಲಿ ಕೆಲವು ರೀತಿಯ ದೋಷ ಕಂಡುಬಂದರೆ ಆದ್ದರಿಂದ ಅದನ್ನು ಸರಿಪಡಿಸುವುದು ಹೆಚ್ಚು ಕಷ್ಟಕರವಾಗಿದೆ ಏಕೆಂದರೆ ಇಲ್ಲಿ ನಾವು ಭೂಮಿಯ ಮೇಲಿನ ಮೂಲ ಕೇಂದ್ರಗಳನ್ನು ಉಪಗ್ರಹ ಕೇಂದ್ರಗಳಿಗೆ ಸಂಪರ್ಕಿಸಲು ಪ್ರಯತ್ನಿಸುತ್ತಿದ್ದೇವೆ ಈ ರೀತಿಯ ದೋಷ ತಿದ್ದುಪಡಿ ಮತ್ತು ರೋಗನಿರ್ಣಯವು ಇಲ್ಲಿ ಹೆಚ್ಚು ಕಷ್ಟಕರವಾಗಿದೆ ಆದ್ದರಿಂದ ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾವು ಚರ್ಚಿಸಿದ ಈ ಪ್ರೋಟೋಕಾಲ್ಗಳಿಗೆ ಈ ಕೆಲವು ಉಲ್ಲೇಖಗಳು ಆದ್ದರಿಂದ ಈ ವಿಭಿನ್ನ ಉಲ್ಲೇಖಗಳ ಮೂಲಕ ಹೋಗಲು ನಾನು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇನೆ ಮತ್ತು ನೀವು ಇನ್ನೂ ಹೆಚ್ಚಿನದನ್ನು ಹುಡುಕಬಹುದು ಮತ್ತು ಈ ತಂತ್ರಜ್ಞಾನಗಳನ್ನು ಇನ್ನಷ್ಟು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಬಹುದು ಕೈಗಾರಿಕಾ ಸಂವಹನಕ್ಕಾಗಿ ಬಳಸಬಹುದಾದ ವಿಭಿನ್ನ ಪ್ರೋಟೋಕಾಲ್ಗಳ ಬಗ್ಗೆ ನಾವು ಮಾತನಾಡಿದ್ದೇವೆ ಕೈಗಾರಿಕಾ ಇಂಟರ್ನೆಟ್ ಸಂಪರ್ಕಕ್ಕಾಗಿ ವಿವಿಧ ವೈರ್ಡ್ ಮತ್ತು ವೈರ್ಲೆಸ್ ಸಂವಹನ ತಂತ್ರಜ್ಞಾನಗಳು ಮತ್ತು ಪ್ರೋಟೋಕಾಲ್ಗಳ ಬಳಕೆಯ ಬಗ್ಗೆಯೂ ಮಾತನಾಡಿದ್ದೇವೆ ಮತ್ತು ನಾವು ಇನ್ನೂ ಹೆಚ್ಚಿನದನ್ನು ವಿಸ್ತರಿಸಬಹುದು ಎಂದು ನಾವು ನೋಡಿದ್ದೇವೆ ಇವುಗಳು ಮಾತ್ರ ಪ್ರೋಟೋಕಾಲ್ಗಳಲ್ಲ ಅದನ್ನು ಬಳಸಬಹುದಾಗಿದೆ ನಾವು ಅಲ್ಲಿರುವ ಬೇರೆ ಬೇರೆ ಪ್ರೋಟೋಕಾಲ್ಗಳನ್ನು ಸಹ ಬಳಸಬಹುದು ಆದ್ದರಿಂದ ಹೆಚ್ಚಿನ ಸಂಖ್ಯೆಯ ಪ್ರೋಟೋಕಾಲ್ಗಳು ಅಲ್ಲಿವೆ ಆದ್ದರಿಂದ ಈ ವಿಭಿನ್ನ ಸಾಧನಗಳ ನಡುವೆ ಸಂಪರ್ಕವನ್ನು ನೀಡಲು ನಾವು ಅವುಗಳನ್ನು ಬಳಸಬಹುದು ಮತ್ತು ಸಾಮಾನ್ಯವಾಗಿ ಇದು ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಮಾಸ್ಟರ್ ಸ್ಲೇವ್ ರೀತಿಯ ಆರ್ಕಿಟೆಕ್ಚರ್ ಈ ಒಟ್ಟಾರೆ ನೆಟ್ವರ್ಕ್ನ ವಿವಿಧ ಭಾಗಗಳನ್ನು ಬೆಂಬಲಿಸುತ್ತದೆ ವಿಭಿನ್ನ ಪ್ರೋಟೋಕಾಲ್ಗಳು ನಾವು ಇಲ್ಲಿಯವರೆಗೆ ಸಾಗಿರುವ ಈ ವಿಭಿನ್ನ ಪ್ರೋಟೋಕಾಲ್ಗಳಲ್ಲಿ ಸಾಮಾನ್ಯವಾಗಿದೆ ಆದರೆ ವಾಸ್ತುಶಿಲ್ಪವನ್ನು ಲೆಕ್ಕಿಸದೆಯೇ ಮುಖ್ಯವಾದುದು ನೀವು ಪ್ರೋಟೋಕಾಲ್ಗಳನ್ನು ವಿನ್ಯಾಸಗೊಳಿಸುವ ಅಗತ್ಯವಿದೆ ನೀವು ಪ್ರೋಟೋಕಾಲ್ಗಳನ್ನು ಬಳಸಬೇಕಾಗುತ್ತದೆ ಇದು ಕಡಿಮೆ ದರದ ಸುಪ್ತತೆ ಕಡಿಮೆ ನಡುಗುವಿಕೆ ಮತ್ತು ಹೆಚ್ಚಿನ ವಿಶ್ವಾಸಾರ್ಹತೆಯ ಕೈಗಾರಿಕಾ ಅವಶ್ಯಕತೆಗಳನ್ನು ಪೂರೈಸುತ್ತದೆ ಕೈಗಾರಿಕಾ ಅಗತ್ಯಗಳನ್ನು ಪೂರೈಸುವ ಕೈಗಾರಿಕಾ ಪೂರೈಕೆಯ ವಿಷಯದಲ್ಲಿ ಇವೆಲ್ಲವೂ ಬಹಳ ಮುಖ್ಯ ಇದರೊಂದಿಗೆ ನಾವು ಈ ಉಪನ್ಯಾಸವನ್ನು ಕೊನೆಗೊಳಿಸುತ್ತೇವೆ